ಜೈವಿಕ ರಿಯಾಕ್ಟರುಗಳ ಕುರಿತ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣಿಕರಣ ಕೋರ್ಸ್ನ ಉಪನ್ಯಾಸ ಸಂಖ್ಯೆ ಒಂಬತ್ತಕ್ಕೆ ಸುಸ್ವಾಗತ ಉಪನ್ಯಾಸ 8 ರಲ್ಲಿ ಅಭ್ಯಾಸದ ಸಮಸ್ಯೆ 2 2 ರ ಪರಿಹಾರವನ್ನು ನಾವು ನೋಡಿದ್ದೆವು ನಾವು ಮಾಡ್ಯೂಲ್ 2 ರಲ್ಲಿದ್ದೇವೆ ಇದು ಜೈವಿಕ ರಿಯಾಕ್ಟರ್ಗಳ ಎರಡು ಪ್ರಮುಖ ಫಲಿತಾಂಶಗಳನ್ನು ಚರ್ಚಿಸುತ್ತದೆ ಜೀವರಾಶಿ ಮತ್ತು ಉತ್ಪನ್ನಗಳು ಮತ್ತು ಕೆಲವು ಕಿಣ್ವ ಸಂಬಂಧಿತ ಅಂಶಗಳು ಕಿಣ್ವದ ಪ್ರತಿಕ್ರಿಯೆಗಳ ಉತ್ಪನ್ನಗಳು ಆ ಮಾಡ್ಯೂಲ್ನಲ್ಲಿ ನಾವು ಮುಂದುವರಿಯೋಣ ಬಹುಶಃ ನಾವು ಈ ಉಪನ್ಯಾಸದಲ್ಲಿ ಮಾಡ್ಯೂಲ್ ಅನ್ನು ಪೂರ್ಣಗೊಳಿಸುತ್ತೇವೆ ಈ ಉಪನ್ಯಾಸದಲ್ಲಿ ನಾವು ನೋಡಲಿರುವ ಕೊನೆಯ ಅಂಶವೆಂದರೆ ಜೀವರಾಶಿ ಅಥವಾ ಜೀವಕೋಶಗಳ ಸಬ್ಸ್ಟ್ರೇಟ್ಸ್ಗಳ ಮತ್ತು ಉತ್ಪನ್ನಗಳ ಸಾಂದ್ರತೆಗಳು ಅಳತೆ ವಿಧಾನಗಳು ಚಲನಶಾಸ್ತ್ರದ ದೃಷ್ಟಿಯಿಂದ ಜೀವರಾಶಿಯ ಸಾಂದ್ರತೆ ಸಬ್ಸ್ಟ್ರೇಟ್ನ ಸಾಂದ್ರತೆ ಮತ್ತು ಉತ್ಪನ್ನದ ಸಾಂದ್ರತೆಯ ಮಾಹಿತಿಯು ಎಷ್ಟು ನಿರ್ಣಾಯಕವಾಗಿದೆ ಎಂದು ನಾವು ನೋಡಿದ್ದೇವೆ ಪ್ರತಿಯಾಗಿ ಸಂಬಂಧಿತ ರಿಯಾಕ್ಟರ್ಗಳ ವಿನ್ಯಾಸ ಮತ್ತು ಕಾರ್ಯಾಚರಣೆ ಆದ್ದರಿಂದ ಜೀವಕೋಶಗಳು ಅಥವಾ ಜೀವರಾಶಿ ಸಬ್ಸ್ಟ್ರೇಟ್ಸ್ನ ಮತ್ತು ಉತ್ಪನ್ನಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ನಾವು ಉತ್ತಮ ಅಳತೆ ವಿಧಾನಗಳನ್ನು ಹೊಂದಿರಬೇಕು ಇವುಗಳಿಗಾಗಿ ಬಳಸಲಾಗುವ ಕೆಲವು ಸಾಮಾನ್ಯ ಅಳತೆ ವಿಧಾನಗಳನ್ನು ನಾವು ನೋಡಲಿದ್ದೇವೆ ಎರಡು ರೀತಿಯ ವಿಧಾನಗಳಿವೆ ಒಂದು ಆನ್ ಲೈನ್ ಮತ್ತು ಇನ್ನೊಂದು ಆಫ್ಲೈನ್ ಆನ್ ಲೈನ್ ಎಂದರೆ ಜೈವಿಕ ರಿಯಾಕ್ಟರ್ ಡಿಸ್ಟ್ರೆಬ್ ಆಗುವುದಿಲ್ಲ ಯಾವುದೇ ತೊಂದರೆಯಿಲ್ಲದೆ ಪ್ರಕ್ರಿಯೆಯು ಮುಂದುವರಿಯುವುದರಿಂದ ಅದನ್ನು ಆನ್ಲೈನ್ನಲ್ಲಿ ಅಳೆಯಲಾಗುತ್ತದೆ ಆಫ್ ಲೈನ್ ಎಂದರೆ ನಾವು ಜೈವಿಕ ರಿಯಾಕ್ಟರ್ಗಳಿಂದ ಒಂದು ಮಾದರಿಯನ್ನು ತೆಗೆದುಕೊಂಡು ಅದನ್ನು ಸಾಲಿನಿಂದ ಅಥವಾ ಜೈವಿಕ ರಿಯಾಕ್ಟರ್ನಿಂದ ದೂರದಲ್ಲಿ ಅಳೆಯುತ್ತೇವೆ ಮತ್ತು ಅದಕ್ಕಾಗಿಯೇ ಇದನ್ನು ಆಫ್ ಲೈನ್ ವಿಧಾನ ಎಂದು ಕರೆಯಲಾಗುತ್ತದೆ ನಾವು ಕೆಲವು ಆನ್ ಲೈನ್ ವಿಧಾನಗಳನ್ನು ನೋಡುತ್ತೇವೆ ಅವುಗಳಿಗೆ ಸಹಜವಾಗಿ ಆದ್ಯತೆ ನೀಡಲಾಗುತ್ತದೆ ಏಕೆಂದರೆ ಜೈವಿಕ ರಿಯಾಕ್ಟರ್ಗೆ ತೊಂದರೆಯಾಗದಂತೆ ಅವುಗಳನ್ನು ಪಾಯಿಂಟ್ ಆಫ್ ಇಂಟರೆಸ್ಟ್ ನಲ್ಲಿ ಅಳೆಯಲಾಗುತ್ತದೆ ಆದ್ದರಿಂದ ಫಲಿತಾಂಶದ ಉತ್ತಮ ನೋಟ ಅಥವಾ ಉತ್ತಮ ಮಾಹಿತಿಯು ಆನ್ಲೈನ್ ವಿಧಾನಗಳಿಂದ ಬರುತ್ತದೆ ಆದರೆ ವಿಶ್ವಾಸಾರ್ಹ ಅಳತೆಗಳಿಗಾಗಿ ಕೆಲವು ಮಾತ್ರ ಲಭ್ಯವಿದ್ದು ಅದು ಆನ್ಲೈನ್ ವಿಧಾನಗಳಿಂದ ಕಷ್ಟವಾಗುತ್ತದೆ ಉದಾಹರಣೆಗೆ ನಾವು ಜೀವಕೋಶದ ಸಾಂದ್ರತೆಯನ್ನು ಅಳೆಯುವುದನ್ನು ನೋಡಿದರೆ ಇದಕ್ಕಾಗಿ ಕೆಲವು ಆನ್ಲೈನ್ ವಿಧಾನಗಳಿವೆ ಜೀವಕೋಶದೊಳಗಿನ ಅಣುವಿನ ಫ್ಲೋರೆಸೆನ್ಸ್ ಅನ್ನು ಇದನ್ನು NADH ಎಂದು ಕರೆಯಲಾಗುತ್ತದೆ ಇದನ್ನು ಅಳೆಯುವ ಫ್ಲೋರೆಸೆನ್ಸ್ ವಿಧಾನವಿದೆ ನಿಮಗೆಲ್ಲರಿಗೂ ತಿಳಿದಿದೆ NADH ನಿಕೋಟಿನಮೈಡ್ ಅಡೆನೈನ್ ಡೈನ್ಯೂಕ್ಲಿಯೊಟೈಡ್ ಅದರ ಹೈಡ್ರೋಜನೀಕರಿಸಿದ ರೂಪ NADH ಫ್ಲೋರೆಸೆಂಟ್ ಆಗಿದೆ NAD ಅಲ್ಲ ಮತ್ತು NADH ನ ಮಟ್ಟವು ಜೀವಕೋಶದ ಸಾಂದ್ರತೆಯ ನೇರ ಸೂಚನೆಯಾಗಿದೆ NADH ನ ಫ್ಲೋರೆಸೆನ್ಸ್ ಹೆಚ್ಚಾದಂತೆ ಜೀವಕೋಶದ ಸಾಂದ್ರತೆಯು ಹೆಚ್ಚಾಗುತ್ತದೆ ಈ ಸಂಬಂಧ ತಿಳಿದಿದೆ ಅದನ್ನು ಸ್ಥಾಪಿಸಲಾಗಿದೆ ಆದ್ದರಿಂದ ನೀವು NADH ಫ್ಲೋರೆಸೆನ್ಸ್ ಮೂಲಕ ಕೋಶಗಳ ಸಾಂದ್ರತೆಯ ಹೆಚ್ಚಳವನ್ನು ಅನುಸರಿಸಬಹುದು ಅಥವಾ ಇದನ್ನು ಕಲ್ಚರ್ ಫ್ಲೋರೆಸೆನ್ಸ್ NADH ಫ್ಲೋರೆಸೆನ್ಸ್ ಬದಲಾವಣೆ ಎಂದೂ ಕರೆಯುತ್ತಾರೆ ಸಾಮಾನ್ಯವಾಗಿ ಮಾಡಲಾಗುವುದು ಏನೆಂದರೆ ಫ್ಲೋರೆಸೆನ್ಸ್ ಅಳೆಯುವ ಪ್ರೋಬ್ ಅನ್ನು ಜೈವಿಕ ರಿಯಾಕ್ಟರ್ನಲ್ಲಿ ವಿಶೇಷ ಬಾವಿಯಲ್ಲಿ ಇರಿಸಲಾಗುತ್ತದೆ ಇದು ಒಂದು ಆಪ್ಟಿಕಲ್ ಪ್ರೋಬ್ ಆಗಿದೆ ಅದಕ್ಕೂ ಮೊದಲು ನಾನು ನಿಮಗೆ ಹೇಳಬೇಕಾಗಿರುವುದು NADH NADH ಗಾಗಿ ಸೂಕ್ತವಾದ ವೇವಲೆಂಥ್ ಪೇರ್ 340 460 ನ್ಯಾನೊಮೀಟರ್ ಎಂದು ಹೇಳೋಣ ಆದ್ದರಿಂದ ಎಗ್ಗ್ಸಿಟೇಷನ್ ವೇವಲೆಂಥ್ 340 ನ್ಯಾನೊಮೀಟರ್ಗಳಲ್ಲಿ ಬದ್ಧವಾಗಬೇಕಿದೆ ಎಮಿಶನ್ ವೇವಲೆಂಥ್ ಅನ್ನು 460 ನ್ಯಾನೊಮೀಟರ್ಗಳಲ್ಲಿ ಅಳೆಯಬೇಕಾಗುತ್ತದೆ ಸ್ಪೆಕ್ಟ್ರೋಫ್ಲೋರಿಮೀಟರ್ನಲ್ಲಿ ನೀವು ಉತ್ತಮವಾದ ಕುವೆಟ್ ಅಥವಾ ಇನ್ನಿತರ ರೀತಿಯ ಅಳತೆಯನ್ನು ಹೊಂದಿದ್ದೀರಿ ನೀವು 340 ರಲ್ಲಿ ಕಳುಹಿಸುವ ಮತ್ತು ಅದನ್ನು 460 ಕ್ಕೆ ಅಳೆಯುವ ನಿಯಂತ್ರಿತ ಮಾರ್ಗವನ್ನು ಹೊಂದಿದ್ದೀರಿ ಜೈವಿಕ ರಿಯಾಕ್ಟರ್ನಲ್ಲಿ ಸಾಮಾನ್ಯವಾಗಿ ಏನು ಮಾಡಲಾಗುತ್ತದೆಂದರೆ ಫೈಬರ್ ಆಪ್ಟಿಕ್ ಪ್ರೋಬ್ ಅನ್ನು ಸ್ಪೆಕ್ಟ್ರಾ ಫ್ಲೋರಿಮೀಟರ್ ಜೊತೆ ಇಂಟರ್ಫೇಸ್ ಮಾಡಲಾಗುತ್ತದೆ ಫೈಬರ್ ಆಪ್ಟಿಕ್ ಬಂಡಲ್ ಕೆಲವು ಬಂಡಲ್ಗಳು ಸ್ಪೆಕ್ಟ್ರಾ ಫ್ಲೋರಿಮೀಟರ್ನಿಂದ ಎಗ್ಗ್ಸಿಟೇಷನ್ ವೇವಲೆಂಥ್ ಅನ್ನು ಒಯ್ಯುತ್ತವೆ ಮತ್ತು ಜೈವಿಕ ರಿಯಾಕ್ಟರ್ ಒಳಗೆ ಓಪನ್ ಎಂಡೆಡ್ ಜಿಯೋಮೆಟ್ರಿ ಯಲ್ಲಿ ಪ್ರೊಜೆಕ್ಟ್ ಆಗುತ್ತವೆ ತದನಂತರ 460ರಲ್ಲಿನ ಎಮಿಶನ್ ವೇವಲೆಂಥ್ ಅನ್ನು ಅದೇ ಫೈಬರ್ ಆಪ್ಟಿಕ್ ಪ್ರೋಬ್ನ ಮೂಲಕ ಸಂಗ್ರಹಿಸಲಾಗುತ್ತದೆ ಪುನಃ ಹಿಂದಿರುಗಿ ಸ್ಪೆಕ್ಟ್ರಾ ಫ್ಲೋರಿಮೀಟರ್ಗೆ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಅಳೆಯಲಾಗುತ್ತದೆ ಇದನ್ನು ಮಾಪನದ ಓಪನ್ ಎಂಡೆಡ್ ಜಿಯೋಮೆಟ್ರಿಎಂದು ಕರೆಯಲಾಗುತ್ತದೆ ಇವುಗಳು ವಿವರಗಳು ಇಲ್ಲಿ ಮುಖ್ಯ ಅಂಶವೆಂದರೆ ಕಲ್ಚರ್ ಫ್ಲೋರೆಸೆನ್ಸ್ ಅಥವಾ NADH ಫ್ಲೋರೆಸೆನ್ಸ್ ಅನುಸರಿಸಿ ಜೀವಕೋಶದ ಸಾಂದ್ರತೆಯನ್ನು ಅಳೆಯಬಹುದು ಕೋಶಗಳ ಕಂಡಕ್ಟಿವಿಟಿ ಯನ್ನು ಸಹ ಅಳೆಯಬಹುದು ಅದಕ್ಕೆ ಕೆಲವು ಪ್ರೋಬ್ಗಳಿವೆ ವಿಶ್ವಾಸಾರ್ಹತೆ ಅಷ್ಟು ಖಚಿತವಾಗಿಲ್ಲ ಅದನ್ನು ಸಹ ಆನ್ ಲೈನ್ ವಿಧಾನವಾಗಿ ಬಳಸಬಹುದು ಸಬ್ಸ್ಟ್ರೇಟ್ ಮತ್ತು ಉತ್ಪನ್ನ ಸಾಂದ್ರತೆಗಳಿಗಾಗಿ ಕೆಲವು ಆನ್ ಲೈನ್ ವಿಧಾನಗಳಿವೆ ನಾನು ಮೊದಲೇ ಹೇಳಿದಂತೆ ಆಪ್ಟಿಕಲ್ ಫೈಬರ್ ಅನ್ನು ಸ್ಪೆಕ್ಟ್ರೋಫೋಟೋಮೀಟರ್ ಅಥವಾ ಫ್ಲೋರಿಮೀಟರ್ನೊಂದಿಗೆ ಸಂಯೋಜಿಸಲಾಗಿದೆ ಅಥವಾ ನೀವು ಕಾರ್ಯನಿರ್ವಹಿಸುತ್ತಿರುವ ಜೈವಿಕ ರಿಯಾಕ್ಟರ್ನಿಂದ ಮಾದರಿಯನ್ನು ತೆಗೆದುಕೊಳ್ಳಬಹುದು ನಂತರ ಮಾದರಿಯನ್ನು ಅಳೆಯಲು ಅದು ಫ್ಲೋರಿಮೀಟರ್ನಲ್ಲಿ ಇರಿಸಲಾಗುವ ಫ್ಲೋ ಸೆಲ್ ಎಂದು ಕರೆಯಲ್ಪಡುವುದರ ಮೂಲಕ ಹರಿದ ನಂತರ ಜೈವಿಕ ರಿಯಾಕ್ಟರ್ಗೆ ತರಬಹುದು ಇದು ಇದನ್ನು ಮಾಡುವ ಇನ್ನೊಂದು ವಿಧಾನವಾಗಿದೆ ನೀವು ಕೆಲವು ಸಬ್ಸ್ಟ್ರೇಟ್ ಕೆಲವು ಉತ್ಪನ್ನಗಳಿಗೆ ಅಬ್ಸರ್ರ್ಬನ್ಸ್ ಫ್ಲೋರೆಸೆನ್ಸ್ಅನ್ನು ಬಳಸಬಹುದು ಇತ್ತೀಚಿನ ಆಸಕ್ತಿ ಏನೆಂದರೆ ಇದನ್ನು ನಿಯರ್ ಇನ್ಫ್ರಾ ರೆಡ್ ಸ್ಪೆಕ್ಟ್ರೋಸ್ಕೋಪಿ ಎಂದು ಕರೆಯಲಾಗುತ್ತದೆ ವಾಸ್ತವವಾಗಿ ನಾವು ಈ ಬಗ್ಗೆ ಲೇಖನವನ್ನು ಹೊಂದಿದ್ದೇವೆ ಇದು ಸಂಜಯ್ ತಿವಾರಿ ಅವರ ಕೆಲಸವಾಗಿತ್ತು ಇದನ್ನು ಪಿಎಚ್ಡಿ ಪ್ರಬಂಧದ ಭಾಗವಾಗಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಉದ್ಯಮದಲ್ಲಿಯೂ ಇದನ್ನು ಅನ್ವಯಿಸಲಾಗಿದೆ ಇಲ್ಲಿರುವ ಪ್ರಯೋಜನ ನಾನು ಇದನ್ನು ನಿರ್ದಿಷ್ಟ ಪ್ರಕರಣವಾಗಿ ಮಾತನಾಡುತ್ತೇನೆ ಇದರಿಂದ ನೀವು ಪ್ರಯೋಜನವನ್ನು ಅರ್ಥಮಾಡಿಕೊಳ್ಳುವಿರಿ ಇಲ್ಲಿ ಒಂದು ಉದ್ಯಮವು ಕಡಿಮೆ ಮಟ್ಟದ ಸಬ್ಸ್ಟ್ರೇಟ್ ಬಳಸುವುದನ್ನು ನೋಡುತ್ತಿತ್ತು ಏಕೆಂದರೆ ಅವರ ಸಬ್ಸ್ಟ್ರೇಟ್ ಕೋಶಗಳಿಗೆ ಉತ್ಪನ್ನಕ್ಕೆ ವಾಣಿಜ್ಯ ಉತ್ಪನ್ನಕ್ಕೆ ವಿಷಕಾರಿಯಾಗಿತ್ತು ಆದ್ದರಿಂದ ಸಬ್ಸ್ಟ್ರೇಟ್ ಅನ್ನು ಒಂದು ನಿರ್ದಿಷ್ಟ ಕಡಿಮೆ ಸಾಂದ್ರತೆಯಲ್ಲಿ ನಿರ್ವಹಿಸಬೇಕಾಗಿತ್ತು ಅಂದರೆ ಈಗ ಸುಮಾರು ಮಿಲಿಮೊಲಾರ್ ಕ್ರಮ ಮತ್ತು ಇತ್ಯಾದಿ ಯಲ್ಲಿ ಇದು ಸುಮಾರು 2 5 ರಿಂದ 5 ಮಿಲಿಮೋಲಾರ್ ಇದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಸಬ್ಸ್ಟ್ರೇಟ್ನ ಸಾಂದ್ರತೆಯನ್ನು ಅಳೆಯಬೇಕಾದರೆ ಕಡಿಮೆ ಮಟ್ಟದಲ್ಲಿರಿಸಬೇಕಾದ ಅಗತ್ಯವಿದೆ ಮತ್ತು ಉತ್ಪನ್ನದ ಸಾಂದ್ರತೆಯನ್ನು ನಿರ್ದಿಷ್ಟ ಮಟ್ಟದಲ್ಲಿ ನಿರ್ವಹಿಸಬೇಕಾಗುತ್ತದೆ ಇಲ್ಲದಿದ್ದರೆ ಅದು ವಿಷಕಾರಿಯಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ಉತ್ಪನ್ನದತ್ತ ಗಮನ ಹರಿಸೋಣ ಅನುಸರಿಸಲಾದ ಹಳೆಯ ವಿಧಾನವು ಈ ರೀತಿಯದ್ದಾಗಿತ್ತು ಅವರು ಜೈವಿಕ ರಿಯಾಕ್ಟರ್ನಿಂದ ಮಾದರಿಯನ್ನು ತೆಗೆದುಕೊಳ್ಳುತ್ತಿದ್ದರು ಇದು ಉತ್ಪಾದನಾ ರಿಯಾಕ್ಟರ್ ಉತ್ಪಾದನಾ ಘಟಕದಿಂದ ದೂರದಲ್ಲಿರುವ ಲ್ಯಾಬ್ನಲ್ಲಿ ಎಚ್ಪಿಎಲ್ಸಿ ಮತ್ತು ಇತ್ಯಾದಿ ಮಾಪನಗಳು ಲಭ್ಯವಿದೆ ಉತ್ಪಾದನಾ ಘಟಕವು ದೊಡ್ಡದಾಗಿದೆ ಆದ್ದರಿಂದ ಅವರು ಇಲ್ಲಿಂದ ಒಂದು ಮಾದರಿಯನ್ನು ತೆಗೆದುಕೊಳ್ಳಬೇಕು ಅಲ್ಲಿಗೆ ಬರಬೇಕು ಅದನ್ನು ಅಳೆಯಬೇಕು ಅಳತೆಗೆ ಸಮಯ ತೆಗೆದುಕೊಳ್ಳುತ್ತದೆ ಸುಮಾರು 20 25 ನಿಮಿಷಗಳು ಇರಬಹುದು ತದನಂತರ ಅದನ್ನು ಮರಳಿ ತರಬೇಕು ಆ ಹೊತ್ತಿಗೆ ಉತ್ಪನ್ನದ ಸಾಂದ್ರತೆಯು ಹೆಚ್ಚಾಗುತ್ತಿತ್ತು ಮತ್ತು ಅವರು ಬ್ಯಾಚ್ ಅನ್ನು ಕಳೆದುಕೊಳ್ಳುತ್ತಿದ್ದರು ಅದು ಜೀವಕೋಶಗಳಿಗೆ ವಿಷಕಾರಿಯಾಗುತ್ತಿತ್ತು ಆದ್ದರಿಂದ ಅದನ್ನು ತಪ್ಪಿಸಲು ಅವರಿಗೆ ಖಂಡಿತವಾಗಿಯೂ ಆನ್ ಲೈನ್ ಮಾಪನದ ಅಗತ್ಯವಿತ್ತು ಅದು ಸಾಂದ್ರತೆಯು ಏನೆಂದು ತಕ್ಷಣವೇ ಅವರಿಗೆ ತಿಳಿಸುತ್ತದೆ ಇದರಿಂದ ಉತ್ಪನ್ನದ ಮಟ್ಟವನ್ನು ಸ್ವೀಕರಿಸಲು ಅರ್ಹವಿರುವಂತೆ ನಿರ್ವಹಿಸಲು ಅವರು ಸೂಕ್ತ ಕ್ರಮ ತೆಗೆದುಕೊಳ್ಳಬಹುದು ಆದ್ದರಿಂದ ಸಂಜಯ್ ಮತ್ತು ನಾನು ಎನ್ಐಆರ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಕೆಲಸ ಮಾಡಿದ್ದೇವೆ ಮತ್ತು ಅದಕ್ಕಾಗಿ ಒಂದು ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದೇವೆ ಮತ್ತು ಅದರಿಂದ ಉದ್ಯಮಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ ಅದು ಅಲ್ಲಿರುವ ಲೇಖನ ಇದನ್ನು ಬಯೋಕೆಮಿಕಲ್ ಎಂಜಿನಿಯರಿಂಗ್ ಜರ್ನಲ್ನಲ್ಲಿ ಪ್ರಕಟಿಸಲಾಗಿದೆ ನಿಮಗೆ ಆಸಕ್ತಿ ಇದ್ದರೆ ನೀವು ಅದನ್ನು ನೋಡಬಹುದು ಜೈವಿಕ ರಿಯಾಕ್ಟರ್ನಿಂದ ಹೊರಬರುವ ಅನಿಲ ಈಗ ನಾವು ಹೆಚ್ಚಿನ ಏರೋಬಿಕ್ ಜೈವಿಕ ರಿಯಾಕ್ಟರ್ಗಳ ಸಿಸ್ಟಮ್ಗಳಿಗೆ ಗಾಳಿಯನ್ನು ಒದಗಿಸುತ್ತೇವೆ ಹೊರಗೆ ಬರುವ ನಿರ್ಗಮನ ಅನಿಲ CO2 ಮತ್ತು O2 ಅನ್ನು ಒಳಗೊಂಡಿರುತ್ತದೆ ಮತ್ತು ಸಹಜವಾಗಿ ಸಾರಜನಕ ಮತ್ತು ಹೀಗೆ ಅದನ್ನು ಅಳೆಯುವುದರಿಂದ ಜೈವಿಕ ರಿಯಾಕ್ಟರ್ನಲ್ಲಿ ಏನಾಗುತ್ತಿದೆ ಎಂಬುದರ ಕುರಿತು ಸ್ವಲ್ಪ ಮಾಹಿತಿ ಒದಗಿಸಬಹುದು ಆದ್ದರಿಂದ ಅವುಗಳು ಲಭ್ಯವಿರುವ ಆನ್ ಲೈನ್ ವಿಧಾನಗಳು ಅವುಗಳ ಲಭ್ಯ ಕಡಿಮೆ ನಾವು ಈಗ ಮಾತನಾಡಿದಂತೆ ಆಫ್ ಲೈನ್ ವ್ಯವಸ್ಥೆಯಲ್ಲಿ ಕೆಲವು ತೊಂದರೆಗಳಿವೆ ಆದರೂ ಆಫ್ ಲೈನ್ ಅನ್ನು ಹೆಚ್ಚು ಬಳಸಲಾಗುತ್ತದೆ ಆಫ್ ಲೈನ್ ಅಳತೆಗಳನ್ನು ನೋಡೋಣ ಒಟ್ಟು ಜೀವಕೋಶದ ಸಾಂದ್ರತೆಯನ್ನು ಅಳೆಯುವುದನ್ನು ನೋಡೋಣ ಒಂದು ಸಲಕ್ಕೆ ಒಂದರಂತೆ ತೆಗೆದುಕೊಳ್ಳೋಣ ಅದು ಸರಿ ಎಂದು ನಾನು ಭಾವಿಸುತ್ತೇನೆ ನೀವು ಜೀವಕೋಶಗಳ ಗುಂಪನ್ನು ಪರಿಗಣಿಸುತ್ತಿದ್ದರೆ ಒಟ್ಟು ಜೀವಕೋಶದ ಸಾಂದ್ರತೆಯು ಜೀವಂತವಿರುವ ಜೀವಕೋಶಗಳು ಮತ್ತು ಸತ್ತ ಜೀವಕೋಶಗಳನ್ನು ಒಳಗೊಂಡಿರುತ್ತದೆ ನಾವು ಜೀವಂತವಿರುವ ಕೋಶಗಳನ್ನು ಮಾತ್ರ ನೋಡಿದರೆ ಏಕೆಂದರೆ ಬದುಕಬಲ್ಲ ಕೋಶಗಳು ಉತ್ಪನ್ನ ರಚನೆಗೆ ಕಾರಣವಾಗುತ್ತವೆ ಆದ್ದರಿಂದ ನಾವು ಬದುಕಬಲ್ಲ ಕೋಶ ಸಾಂದ್ರತೆಯನ್ನು ಅನುಸರಿಸಲು ಬಯಸುತ್ತೇವೆ ಕೆಲವೊಮ್ಮೆ ಕಾರ್ಯಸಾಧ್ಯತೆಯ ಶೇಕಡಾವಾರು ಪ್ರಮಾಣವು 97 98 ಪ್ರತಿಶತದಷ್ಟು ಹೆಚ್ಚಿರುತ್ತದೆ ನೀವು ಬದುಕಬಲ್ಲ ಕೋಶ ಸಾಂದ್ರತೆಯನ್ನು ಅನುಸರಿಸುತ್ತೀರೋ ಅಥವಾ ಒಟ್ಟು ಕೋಶ ಸಾಂದ್ರತೆಯನ್ನು ಅನುಸರಿಸುತ್ತೀರೋ ಅದು ನಿಜವಾಗಿಯೂ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ ಆದರೆ ತತ್ತ್ವದಲ್ಲಿ ವ್ಯತ್ಯಾಸವಿದೆ ಮತ್ತು ಆಗ ಆ ವ್ಯತ್ಯಾಸವು ಮುಖ್ಯವಾಗಬಹುದು ಆದ್ದರಿಂದ ಅಲ್ಲಿ ಒಟ್ಟು ಕೋಶ ಸಾಂದ್ರತೆಯ ಅಳತೆ ಮತ್ತು ಬದುಕಬಲ್ಲ ಕೋಶ ಸಾಂದ್ರತೆಯ ಅಳತೆ ಇದೆ ಎಂದು ನೀವು ತಿಳಿದುಕೊಳ್ಳಬೇಕು ಒಟ್ಟು ಕೋಶ ಸಾಂದ್ರತೆಯನ್ನು ಅಳೆಯುವ ವಿಧಾನಗಳನ್ನು ಮೊದಲು ನೋಡೋಣ ಮೊದಲನೆಯದನ್ನು OD ಅಥವಾ ಆಪ್ಟಿಕಲ್ ಡೆನ್ಸಿಟಿ ಎಂದು ಕರೆಯಲಾಗುತ್ತದೆ OD ಎಂದರೆ ಆಪ್ಟಿಕಲ್ ಡೆನ್ಸಿಟಿ ಇದು ಒಂದು ಐತಿಹಾಸಿಕ ಪದ ಅದು ಏನು ಅಳೆಯುತ್ತದೆ ಎಂಬುದನ್ನು ಪ್ರತಿನಿಧಿಸುವುದಿಲ್ಲ ಆದರೆ ನಾವು ಅದರ ಬಗ್ಗೆ ಮಾತನಾಡೋಣ ನೀವು ಒಣ ಮಾಸ್ ಅನ್ನು ಅಳೆಯಬಹುದು ಸಾಕಷ್ಟು ದೊಡ್ಡದಾದ ಮಾದರಿಯನ್ನು ತೆಗೆದುಕೊಳ್ಳಬಹುದು ಅದನ್ನು ಸಂಪೂರ್ಣವಾಗಿ ಒಣಗಿಸಿ ನಂತರ ಮಾಸ್ಅನ್ನು ಅಳೆಯಬಹುದು ಅಂದರೆ ಮಾಸ್ ಬಗೆಗೆ ನಿಮಗೆ ತಿಳಿದಿದೆ ಮತ್ತು ಆ ಮಾಸ್ ಒಂದು ನಿರ್ದಿಷ್ಟ ವಾಲ್ಯೂಮ್ನಿಂದ ಬಂದಿದೆ ಆದ್ದರಿಂದ ಕೋಶಗಳ ಮಾಸ್ by ವಾಲ್ಯೂಮ್ ನಿಮಗೆ ಒಟ್ಟು ಜೀವಕೋಶದ ಸಾಂದ್ರತೆಯನ್ನು ನೀಡುತ್ತದೆ ನೀವು ಪ್ಯಾಕ್ಡ್ ಸೆಲ್ ವಾಲ್ಯೂಮ್ ಎಂದು ಕರೆಯುವುದನ್ನು ಸಹ ಬಳಸಬಹುದು ಇದು ಸಾಮಾನ್ಯವಾಗಿ ಉದ್ಯಮದಲ್ಲಿ ಜೀವಕೋಶಗಳ ಸಾಂದ್ರೀಕೃತ ದ್ರಾವಣದಲ್ಲಿ ಜೀವಕೋಶಗಳು ಆಕ್ರಮಿಸಿಕೊಂಡ ವಾಲ್ಯೂಮ್ ಆಗಿದೆ ಆದ್ದರಿಂದ ಇದು ಪ್ಯಾಕ್ಡ್ ಸೆಲ್ ವಾಲ್ಯೂಮ್ ಆಗಿದೆ ಇದನ್ನು ಸಾಮಾನ್ಯವಾಗಿ ಕೆಲವು ಕೈಗಾರಿಕೆಗಳಲ್ಲಿ ಒಟ್ಟು ಜೀವಕೋಶದ ಸಾಂದ್ರತೆಯನ್ನು ಅಳೆಯಲು ಬಳಸಲಾಗುತ್ತದೆ ಜೀವಕೋಶಗಳು ಆಕ್ರಮಿಸಿಕೊಂಡಿರುವ ವಾಲ್ಯೂಮ್ನ ಭಾಗ ಅಥವಾ ನೀವು ವಿಶೇಷವಾಗಿ ಮೊಲ್ಡ್ಸ್ಗಳಿಗಾಗಿ ಜೀವಕೋಶದ ಕಂಟೆಂಟ್ಸ ಮಾಪನವನ್ನು ಸಹ ಬಳಸಬಹುದು ನಿಮಗೆ ನೆನಪಿದ್ದರೆ ಮೊಲ್ಡ್ಸ್ಗಳು ಹೈಫೆಯ ವಿಸ್ತರಣೆಯಿಂದ ಬೆಳೆಯುವ ಜೀವಿಗಳು ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ಕೋಶಗಳ ಸಂಖ್ಯೆಯು ಸೂಚಕವಾಗಿರದೆ ಇರಬಹುದು ಇದು ಕೇವಲ ಒಂದು ಕೋಶ ಆದರೆ ಹೈಫೆಯ ವಿಸ್ತರಣೆಯ ಮೂಲಕ ಮಾಸ್ ನಲ್ಲಿ ಹೆಚ್ಚಾಗುತ್ತದೆ ಅಂತಹ ರೀತಿಯ ಜೀವಿಗಳಿಗಾಗಿ ನಾವು ಜೀವಕೋಶದ ಕಂಟೆಂಟ್ಸಗಳನ್ನು ಅಳೆಯುತ್ತೇವೆ ಆದ್ದರಿಂದ ಅವು ಒಟ್ಟು ಕೋಶ ಸಾಂದ್ರತೆಯ ಮಾಪನದ ವಿಧಾನಗಳು ನಾವು ತತ್ವಗಳನ್ನು ಒಂದೊಂದಾಗಿ ನೋಡೋಣ ಆಪ್ಟಿಕಲ್ ಡೆನ್ಸಿಟಿ ಆಪ್ಟಿಕಲ್ ಡೆನ್ಸಿಟಿ ಎಂದು ಕರೆಯಲ್ಪಡುವ ಇದನ್ನು ಸ್ಪೆಕ್ಟ್ರೋಫೋಟೋಮೀಟರ್ ಬಳಸಿ ಅಳೆಯಲಾಗುತ್ತದೆ ಆದರೆ ಇದು ವಾಸ್ತವವಾಗಿ ಕೋಶ ಚದುರುವಿಕೆಯ ಅಳತೆಯಾಗಿದೆ ಇದು ಕೋಶದಿಂದ ಹೀರಿಕೊಳ್ಳುವ ಅಳತೆಯಲ್ಲ ಇದು ನೀವು ಬಹಳ ಸ್ಪಷ್ಟವಾಗಿ ನೆನಪಿಡಬೇಕಾದ ವಿಷಯ ನಾವು ಇಲ್ಲಿ ಕುವೆಟ್ ಅನ್ನು ಹೊಂದಿದ್ದೇವೆ ಇಲ್ಲಿ ಕುವೆಟ್ನಲ್ಲಿ ಸೆಲ್ ಸಸ್ಪೆನ್ಷನ್ ಇದೆ ಎಂದು ಹೇಳೋಣ ಮಾಪನದ ಹಂತದವರೆಗೆ ಭರ್ತಿ ಮಾಡಿದರೆ ನಂತರ ಕುವೆಟ್ನಲ್ಲಿ ಒಂದು ನಿರ್ದಿಷ್ಟ ವೇವಲೆಂಥ್ ಅನ್ನು ತೋರಿಸಲಾಗುತ್ತದೆ ಜೀವಕೋಶಗಳು ಅವು ಮೈಕ್ರಾನ್ ಗಾತ್ರದವು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ mie ಸ್ಕ್ಯಾಟರಿಂಗ್ ಶ್ರೇಣಿ ಜಾರಿಗೆ ಬರುತ್ತದೆ ಅವು ಚದುರಿಹೋಗುತ್ತವೆ ಮತ್ತು ಯಾವುದೇ ಬೆಳಕು ಚದುರಿಹೋಗಿಲ್ಲದಿದ್ದಲ್ಲಿ ಅದನ್ನು ಅಳೆಯುವ ಡಿಟೆಕ್ಟರ್ಗೆ ಕಳುಹಿಸಲಾಗುತ್ತದೆ ಆದ್ದರಿಂದ ಅದನ್ನು ಅಳೆಯಲಾಗುತ್ತದೆ ಮತ್ತು ಒಳಬರುವ ಬೆಳಕಿನ ಜೊತೆ ತುಲನೆ ಮಾಡಿ ಚದುರಿದ ಬೆಳಕಿನ ವ್ಯಾಪ್ತಿಯನ್ನು ಪಡೆಯಲಾಗುತ್ತದೆ ಚದುರಿದ ಬೆಳಕು ಕೋಶಗಳ ಸಾಂದ್ರತೆಗೆ ಅನುಪಾತದಲ್ಲಿರುತ್ತದೆ ಈ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಿ ಇದು ಕೋಶ ಚದುರುವಿಕೆ ಮತ್ತು ಕೋಶ ಹೀರಿಕೊಳ್ಳುವಿಕೆ ಅಲ್ಲ ಅದೇ ಸಾಧನವನ್ನು ಬಳಸಿದ್ದರೂ ಮತ್ತು ಆಪ್ಟಿಕಲ್ ಡೆನ್ಸಿಟಿ ಎಂದು ಅದನ್ನು ಕರೆದಿದ್ದರು ಆ ಪದವನ್ನು ಒಂದು ತಪ್ಪು ಹೆಸರನ್ನಾಗಿ ಬಳಸಲಾಗುತ್ತಿದೆ ಆದರೆ ತತ್ತ್ವದ ಪ್ರಕಾರ ಯಾವುದೇ ರೀತಿಯಲ್ಲಿ ತಪ್ಪಾದ ಹೆಸರು ಇದ್ದರು ಅದು ಉತ್ತಮವಾಗಿ ಸ್ವೀಕರಿಸಲ್ಪಟ್ಟ ಪದವಾಗಿದೆ ಆದರೆ ಇದನ್ನು ನೆನಪಿನಲ್ಲಿಡಿ ಇದು ಜೀವಕೋಶಗಳಿಂದ ಚದುರುವಿಕೆಯ ಒಂದು ಅಳತೆ ಮತ್ತು ಜೀವಕೋಶಗಳು ಚದುರಿಹೋಗುವುದು ಚದುರಿದ ಪ್ರಮಾಣವು ಸೆಲ್ ಸಾಂದ್ರತೆಗೆ ಅನುಪಾತದಲ್ಲಿರುತ್ತದೆ ನಾವು ಸುಮಾರು 600 ನ್ಯಾನೊಮೀಟರ್ಗಳನ್ನು ಬಳಸುವುದಕ್ಕೆ ಇದು ಕಾರಣವಾಗಿದೆ ಇಲ್ಲಿನ ತತ್ವವು ಚದುರಿಹೋಗುವುದು ವಸ್ತುಗಳು ಇಲ್ಲದಿದ್ದಾಗ ವೇವಲೆಂಥ್ಗಳನ್ನು ಕೋಶಗಳು ಹೀರಿಕೊಳ್ಳದಿದ್ದಾಗ ಚದುರುವಿಕೆ ಗರಿಷ್ಠವಾಗಿ ಸಂಭವಿಸುತ್ತದೆ ಆದ್ದರಿಂದ ಕೋಶದಿಂದ ಹೀರಲ್ಪಡದ ವೇವಲೆಂಥ್ಗಳೊಂದಿಗೆ ಕೆಲಸ ಮಾಡಲು ನಾವು ಬಯಸುತ್ತೇವೆ ಆದ್ದರಿಂದ 500 ರಿಂದ 600 ರ ವ್ಯಾಪ್ತಿಯಲ್ಲಿರುವ ಯಾವುದಾದರೂ ಉತ್ತಮವಾಗಿವೆ ಪರಿಣಾಮಕಾರಿಯಾಗಿ ನಾನು ಕೆಲವು ಸಂದರ್ಭಗಳಲ್ಲಿ 450 ಅನ್ನು ಸಹ ಬಳಸಿದ್ದೇನೆ ಆದ್ದರಿಂದ ಅದು ಸಂಪೂರ್ಣವಾಗಿ ಉತ್ತಮವಾಗಿದೆ ಏಕೆಂದರೆ ನೀವು ಚದುರಿದ ಬೆಳಕಿನ ವ್ಯಾಪ್ತಿಯನ್ನು ಅಳೆಯುತ್ತಿದ್ದೀರಿ 600 ನೀವು ಬಳಸಬಹುದಾದ ಒಂದು ವಿಶಿಷ್ಟವಾದ ಸಂಖ್ಯೆಯಾಗಿದೆ 500 ಮತ್ತು 600 ರ ನಡುವೆ ಏನು ಬೇಕಾದರೂ ಉತ್ತಮವಾಗಿರುತ್ತದೆ ನಂತರ ಏನು ಮಾಡಬಹುದೆಂದರೆ ಒಣ ಕೋಶಗಳ ಸಾಂದ್ರತೆಯ ನಡುವೆ ಕ್ಯಾಲಿಬ್ರೆಷನ್ ಕರ್ವ್ ಅನ್ನು ಬಳಸುವುದು ನಾವು ಒಣ ಕೋಶ ಸಾಂದ್ರತೆಯ ಮಾಪನದ ಬಗ್ಗೆ ಮಾತನಾಡಿದ್ದೇವೆಂದು ನೆನಪಿಸಿಕೊಳ್ಳಿ ನೀವು ಸಾಕಷ್ಟು ದೊಡ್ಡ ಮಾದರಿಗಳನ್ನು ತೆಗೆದುಕೊಳ್ಳಿರಿ ರಾತ್ರಿಯಿಡೀ ವಾಕ್ಯೂಮ್ ಓವೆನ್ ಅನ್ನು ಬಳಸಿ ಕೋಶಗಳನ್ನು ಸಂಪೂರ್ಣವಾಗಿ ಒಣಗಿಸಿ ನಂತರ ಆ ನಿರ್ದಿಷ್ಟ ವಾಲ್ಯೂಮ್ನಲ್ಲಿ ಇರುವ ಕೋಶಗಳ ಮಾಸ್ ಅನ್ನು ನೀವು ಅಳೆಯಿರಿ ಆದ್ದರಿಂದ ನೀವು ಒಣಗಿದ ಕೋಶ ಸಾಂದ್ರತೆಯನ್ನು ಹೊಂದಿದ್ದೀರ ನೀವು ಅದನ್ನು ಒಣಗಿಸಲು ಹೋಗುವ ಮೊದಲು ನೀವು ಒಂದು ಮಾದರಿಯನ್ನು ತೆಗೆದುಕೊಂಡು ODಯನ್ನು ಅಳೆಯಿರಿ ಮತ್ತು ಅಲ್ಲಿ ನೀವು ಒಣ ಕೋಶಗಳ ಸಾಂದ್ರತೆಗಳನ್ನು ಅವುಗಳ ವಿವಿಧ ಮೌಲ್ಯಗಳನ್ನು ODಗೆ ಹೋಲಿಸಬಹುದು ಮತ್ತು ನೀವು ಒಂದು ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ನೇರ ರೇಖೆಯನ್ನು ಪಡೆಯುತ್ತೀರಿ ಮತ್ತು ಅದು ಕ್ಯಾಲಿಬ್ರೆಷನ್ ಕರ್ವ್ ಆಗಿದೆ ಈ ಕ್ಯಾಲಿಬ್ರೆಷನ್ ಕರ್ವ್ ಅನ್ನು ಬಳಸಿಕೊಂಡು ನೀವು OD ಯನ್ನು ಅಳೆಯಬಹುದು ಮತ್ತು ಸಂಬಂಧಿತ ಒಣ ಕೋಶಗಳ ಸಾಂದ್ರತೆಯನ್ನು ಪಡೆಯಬಹುದು ಮತ್ತು ಇದನ್ನೇ ಸಾಮಾನ್ಯವಾಗಿ ಮಾಡುವುದು ಅಳತೆ ಮಾಡುವಾಗ ಲೀನಿಯರ್ ರೆಜಿಮ್ ಮುಖ್ಯವಾಗಿದೆ ನೀವು ಅದರ ಬಗ್ಗೆ ಗಮನ ಹರಿಸಬೇಕು ರೇಖೀಯತೆ ಯಲ್ಲಿ ಎರಡು ಅಂಶಗಳಿವೆ ನೀವು OD ವಿರುದ್ಧ ಜೀವಕೋಶದ ಒಣ ಕೋಶ ಸಾಂದ್ರತೆಯನ್ನು ಪ್ಲಾಟ್ ಮಾಡಿದರೆ ಅದು ಒಂದು ನಿರ್ದಿಷ್ಟ ಹಂತದವರೆಗೆ ರೇಖೀಯವಾಗಿರುತ್ತದೆ ಮತ್ತು ಒಂದು ನಿರ್ದಿಷ್ಟ ಒಣ ಕೋಶ ಸಾಂದ್ರತೆಯ ನಂತರ ರೇಖೀಯತೆಯು ಮುರಿಯುತ್ತದೆ ಅದು ಪ್ರಕೃತಿಯ ಒಂದು ಕಾನೂನು ಆದ್ದರಿಂದ ಇದು ಇಲ್ಲಿ ರೇಖೀಯವಾಗಿರಲಿದೆ ಮತ್ತು ಒಂದು ನಿರ್ದಿಷ್ಟ ಒಣ ಕೋಶ ಸಾಂದ್ರತೆಯ ನಂತರ ಅದು ನಿಜವಾಗಿ ಸ್ಯಾಚುರೇಟ್ ಆಗುತ್ತದೆ ನಾವು ಈ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಬಾರದು ಆದರೆ ಖಂಡಿತವಾಗಿಯೂ ನಾವು ಅಳೆಯುತ್ತೇವೆ ಆದರೆ ನಾವು ನಮ್ಮ ಕಾರ್ಯಾಚರಣೆಯ ವ್ಯಾಪ್ತಿಯನ್ನು ಈ ರೇಖೀಯ ಪ್ರದೇಶಕ್ಕೆ ಸೀಮಿತಗೊಳಿಸುತ್ತೇವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಈ ರೇಖೀಯ ಪ್ರದೇಶದಲ್ಲಿ ಮಾತ್ರ ಅಳೆಯಬೇಕಾಗಿದೆ ಅದು ಇದಕ್ಕಿಂತ ಹೆಚ್ಚಿನ OD ಪ್ರದೇಶದಲ್ಲಿದ್ದರೆ ಈ ವ್ಯಾಪ್ತಿಯಲ್ಲಿ OD ಓದುವಿಕೆಯನ್ನು ಪಡೆಯಲು ನಾವು ಮಾದರಿಯನ್ನು ಡೈಲ್ಯೂಟ್ಗೊಳಿಸಬೇಕು ಮತ್ತು ನಂತರ ನಿಜವಾದ OD ಪಡೆಯಲು ಅಳತೆ ಮಾಡಿದ ODಗೆ ಅನುಗುಣವಾದ ಒಣ ಕೋಶ ಸಾಂದ್ರತೆಯನ್ನು ಪಡೆಯಬೇಕು ಮತ್ತು ಡೈಲ್ಯೂಟ್ಗೊಳಿಸುವ ಅಂಶದಿಂದ ಗುಣಿಸಬೇಕು ನೀವು ಈ ಎಲ್ಲವನ್ನು ಅನುಸರಿಸಿದರೆ ಅದು ಉತ್ತಮವಾಗಿದೆ ಇಲ್ಲದಿದ್ದರೆ ಇದನ್ನು ನೆನಪಿನಲ್ಲಿಡಿ ಅಳತೆಯ ಅಗತ್ಯವಿರುವಾಗ ನೀವು ಇದನ್ನು ವಿವರವಾಗಿ ನೋಡಿ ಅಥವಾ ಕೆಲವು ಉಲ್ಲೇಖ ಪುಸ್ತಕಗಳನ್ನು ನೋಡಿ ನೀವು ಯಾವಾಗಲಾದರೂ ನನ್ನನ್ನು ಸಹ ಕೇಳಬಹುದು ರೇಖೀಯತೆಯ ನಷ್ಟಕ್ಕೆ ಮತ್ತೊಂದು ಕಾರಣವಿದೆ ಅದು ಡಿಟೆಕ್ಟರ್ ರೇಂಜ್ ಡಿಟೆಕ್ಟರ್ಗೆ ತಲುಪುವ ಬೆಳಕಿನ ಪ್ರಮಾಣವು ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾದರೆ ಅಥವಾ ಚದುರಿದ ಬೆಳಕಿನ ಪ್ರಮಾಣವು ತುಂಬಾ ಹೆಚ್ಚಿದ್ದರೆ ಡಿಟೆಕ್ಟರ್ ಸ್ಯಾಚುರೇಶನ್ ಸಂಭವಿಸುತ್ತದೆ ಆಗಲೂ ಸಮಸ್ಯೆ ಇದೆ ಆದ್ದರಿಂದ ನಾವು ಡಿಟೆಕ್ಟರ್ ಸ್ಯಾಚುರೇಶನ್ ಪ್ರದೇಶದಲ್ಲಿ ಕೆಲಸ ಮಾಡುವುದಿಲ್ಲ ಸ್ಪೆಕ್ಟ್ರೋಫೋಟೋಮೀಟರ್ spectrophotometer ಅನ್ನು ಅವಲಂಬಿಸಿ 0 1 ಮತ್ತು ಸುಮಾರು ಒಂದು ಅಥವಾ ಆ ರೀತಿಯ OD ಮೌಲ್ಯಗಳೊಂದಿಗೆ ಮಾತ್ರ ಕೆಲಸ ಮಾಡಲು ನನಗೆ ತುಂಬಾ ಆರಾಮದಾಯಕವಾಗಿರುತ್ತದೆ ಆ ರೀತಿಯಲ್ಲಿದ್ದಾಗ ನಾನು ಲೀನಿಯರ್ ರೆಜಿಮ್ ನಲ್ಲಿ ಮತ್ತು ಸಾಮಾನ್ಯ ಡಿಟೆಕ್ಟರ್ detector region ಪ್ರದೇಶದಲ್ಲಿ ಬಹುಮಟ್ಟಿಗೆ ಇದ್ದೇನೆ ಸಹಜವಾಗಿ ಇದು ಸ್ಪೆಕ್ಟ್ರೋಮೀಟರ್ ಗರಿಷ್ಠ ಮೌಲ್ಯ ಮತ್ತು ಮುಂತಾದವುಗಳನ್ನು ಅವಲಂಬಿಸಿರುತ್ತದೆ ಈ ಅಳತೆಯ ಸಮಯದಲ್ಲಿ ಲವಣಗಳು ಮತ್ತು ಸಬ್ಸ್ಟ್ರೇಟ್ಗಳ ಹಸ್ತಕ್ಷೇಪದ ಬಗ್ಗೆ ನೀವು ಚಿಂತಿಸಬೇಕಾಗಿದೆ ಏಕೆಂದರೆ ನಾವು ಇಲ್ಲಿ ಮಾದರಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇಡೀ ಮಾದರಿಯನ್ನು ಒಣಗಿಸುತ್ತಿದ್ದೇವೆ ನಾವು ಒಣಗಿಸಿದಾಗ ಬ್ರೋತ್ನಲ್ಲಿ ಯಾವುದು ಕರಗಬಲ್ಲದು ಅದು ಮಾಸ್ ಅಳತೆಗೆ ಕಾರಣವಾಗುತ್ತದೆ ಆದ್ದರಿಂದ ಮಾಸ್ನಲ್ಲಿ ಇರುವುದು ಏನು ಅಂದರೆ ಅಳೆಯುವ ಮಾಸ್ ಒಣ ಕೋಶಗಳು ಮತ್ತು ಲವಣಗಳು ಮತ್ತು ಬಳಕೆಯಾಗದ ಸಬ್ಸ್ಟ್ರೇಟ್ ಮತ್ತು ಇತರ ವಸ್ತುಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನಾವು ಸೂಕ್ತವಾದ ನಿಯಂತ್ರಣವನ್ನು ಹೊಂದಿರಬೇಕು ಅದರ ಮೂಲಕ ನಾವು ಲವಣಗಳ ಮತ್ತು ಸಬ್ಸ್ಟ್ರೇಟ್ಗಳ ಮಾಸ್ ಅನ್ನು ಲೆಕ್ಕ ಹಾಕಬಹುದು ಇದರಿಂದಾಗಿ ನಾವು OD ಅಳೆಯುವಾಗ ಇದನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಇದು ಉತ್ತಮವಾದ ಅಂಶವಾಗಿದೆ ಅಳತೆಯ ಸಮಯದಲ್ಲಿ ಇದನ್ನು ಉಲ್ಲೇಖಿಸುತ್ತೇನೆ ಎಂದು ನಾನು ಭಾವಿಸಿದ್ದೆ ಇಲ್ಲಿ ಒಂದು ವೀಡಿಯೊ ಇದೆ ನಿಮಗೆ ಲಿಂಕ್ ಅನ್ನು ತೋರಿಸುತ್ತೇನೆ ಅದು ನಿಮಗೆ ಕೆಲವು ವಿವರಗಳನ್ನು ನೀಡುತ್ತದೆ ನೀವು ಒಮ್ಮೆ ಅದನ್ನು ನೋಡಲು ಬಯಸಬಹುದು ಇದು 14 OD ಅಳತೆಯಲ್ಲಿ ನೀಡಲಾಗಿದೆ ನೀವು ಹೋಗಿ ಈ ವೀಡಿಯೊವನ್ನು ನೋಡಬಹುದು ನಾವು ಮುಂದುವರಿಯೋಣ ಪ್ಯಾಕ್ಡ್ ಸೆಲ್ ವಾಲ್ಯೂಮ್ ಒಟ್ಟು ಶೇಕಡಾವಾರು ಇದನ್ನು ನಾವು ಮೊದಲೇ ಹೇಳಿದ್ದೇವೆ ನಿಮಗೆ ತಿಳಿದಿದೆ ಇದು ಸೆಲ್ ಸಸ್ಪೆನ್ಷನ್ ಆಗಿದ್ದರೆ ನೀವು ಅದನ್ನು ಸೆಂಟ್ರಿಫ್ಯೂಜ್centrifuge ಬಳಸಿ ಕೆಳಗೆ ತಿರುಗಿಸುತ್ತಿರಿ ಮತ್ತು ಕೋಶಗಳು ಈ ವಾಲ್ಯೂಮ್ಅನ್ನು ಇಲ್ಲಿ ಆಕ್ರಮಿಸಲಿವೆ ಇದು ಒಟ್ಟು ವಾಲ್ಯೂಮ್ ಆದ್ದರಿಂದ ಈ ವಾಲ್ಯೂಮ್ by ಒಟ್ಟು ವಾಲ್ಯೂಮ್ ನಿಮಗೆ ಶೇಕಡಾವಾರು ಪ್ಯಾಕ್ಡ್ ಸೆಲ್ ವಾಲ್ಯೂಮ್ ಅನ್ನು ನೀಡುತ್ತದೆ ಇದನ್ನು ಉದ್ಯಮದಲ್ಲಿ ಬಳಸಲಾಗುತ್ತದೆ ಮುಂದಿನದು ಜೀವಕೋಶದ ಕಂಟೆಂಟ್ಸಗಳ ಮಾಪನ ವಿಶೇಷವಾಗಿ ಜೀವಕೋಶಗಳ ವಿಭಜನೆಯ ಮೂಲಕ ಅಲ್ಲದೆ ಹೈಫೆಯ ವಿಸ್ತರಣೆಯಿಂದ ಬೆಳೆಯುವ ಮೊಲ್ಡ್ ಗಳಿಗಾಗಿ ಜೀವಕೋಶಗಳಲ್ಲಿನ ಡಿಎನ್ಎ ಪ್ರಮಾಣ ಒಟ್ಟು ಸಾರಜನಕದ ಪ್ರಮಾಣ ಪ್ರೋಟೀನ್ನ ಪ್ರಮಾಣ ಅಮೈನೊ ಆಮ್ಲ ದ ಪ್ರಮಾಣವನ್ನು ಅಳೆಯಬಹುದು ಮತ್ತು ಪ್ರತಿ ಕೋಶಕ್ಕೆ ಶೇಕಡಾವಾರು ಡಿಎನ್ಎ ಹೆಚ್ಚು ಬದಲಾಗುವುದಿಲ್ಲ ಎಂದು ನಾವು ಊಹಿಸಿದರೆ ಇದು ಜೀವಕೋಶದ ಸಾಂದ್ರತೆಯ ನೇರ ಅಳತೆಯಾಗುತ್ತದೆ ಇದು ಕೋಶಗಳ ಸಾಂದ್ರತೆಯನ್ನು ಅದರ ಕಂಟೆಂಟ್ಸಗಳ ಮಾಪನದ ಮೂಲಕ ಅಳೆಯಲು ಆಧಾರವಾಗಿದೆ ಪ್ರಾಮುಖ್ಯತೆಯ ಕ್ರಮದಲ್ಲಿ ಅಳೆಯಲ್ಪಡುವ ವಿಶಿಷ್ಟ ಕಂಟೆಂಟ್ಸಗಳೆಂದರೆ ಡಿಎನ್ಎ ಒಟ್ಟು ಸಾರಜನಕ ಪ್ರೋಟೀನ್ ಮತ್ತು ಅಮೈನೊ ಆಮ್ಲ ಗಳು ಡಿಎನ್ಎ ಗೆ ಸಾಮಾನ್ಯವಾಗಿ ಆದ್ಯತೆ ನೀಡಲಾಗುತ್ತದೆ ಏಕೆಂದರೆ ಇದು ಕೋಶ ಚಕ್ರದ ವಿವಿಧ ಭಾಗಗಳಲ್ಲಿ ಹೆಚ್ಚು ವ್ಯತ್ಯಾಸಕ್ಕೊಳಗಾಗುವುದಿಲ್ಲ ಮತ್ತು ಸಹಜವಾಗಿ ಅದು ವಿಭಜನೆಯಾಗುವ ಮೊದಲು ಆದ್ದರಿಂದ ಒಟ್ಟು ಸಾರಜನಕವನ್ನು ಅಳೆಯಬಹುದು ಪ್ರೋಟೀನ್ ಅನ್ನು ಸಹ ಅಳೆಯಬಹುದು ಆದರೆ ಇದರಲ್ಲಿ ವ್ಯತ್ಯಾಸಗಳಿರಬಹುದು ಅಮೈನೊ ಆಮ್ಲಗಳಲ್ಲಿ ಕೂಡ ಕೆಲವು ವ್ಯತ್ಯಾಸಗಳಿರಬಹುದು ಆದರೆ ಇವೆಲ್ಲವೂ ಜೀವಕೋಶದ ವಿಷಯಗಳ ಮಾಪನಕ್ಕೆ ಅಂಗೀಕೃತ ವಿಧಾನಗಳಾಗಿವೆ ಅವು ಒಟ್ಟು ಕೋಶ ಸಾಂದ್ರತೆಯನ್ನು ಅಳೆಯುವ ವಿಧಾನಗಳು ಜೀವವಿರುವ ಜೀವಕೋಶಗಳ ಸಾಂದ್ರತೆಯನ್ನು ಅಳೆಯುವ ವಿಧಾನಗಳನ್ನು ಈಗ ನೋಡೋಣ ಅದು ಬದುಕಬಲ್ಲದ್ದು ಬದುಕಬಲ್ಲ ಕೋಶಗಳು ಜೈವಿಕ ರಿಯಾಕ್ಟರ್ನ ಕಾರ್ಯಚಟುವಟಿಕೆಗೆ ನಿಜವಾಗಿ ಕೊಡುಗೆ ನೀಡಲಿವೆ ಎಂದಾದರೆ ವಿಧಾನಗಳು ಡೈ ಎಕ್ಸ್ಕ್ಲೂಷನ್ ಪ್ಲೇಟಿಂಗ್ ಮತ್ತು ಇತರವು ನಾವು ಈ ಎರಡು ವಿಧಾನಗಳನ್ನು ನೋಡುತ್ತೇವೆ ಇಲ್ಲಿ ವೀಡಿಯೊಗಳಿವೆ ನಾನು ವೀಡಿಯೋವನ್ನು ತೋರಿಸುವ ಮೊದಲು ನಾನು ಡೈ ಎಕ್ಸ್ಕ್ಲೂಷನ್ ಮತ್ತು ಪ್ಲೇಟಿಂಗ್ ಬಗೆಗಿನ ತತ್ವವನ್ನು ಹೇಳುತ್ತೇನೆ ಡೈ ಎಕ್ಸ್ಕ್ಲೂಷನ್ ಎಂದರೆ ನೋಡಬಹುದಾದ ಕೆಲವು ಬಣ್ಣಡೈಗಳನ್ನು ಜೀವಕೋಶಗಳಿಂದ ಹೊರಗಿಡಲಾಗುತ್ತದೆ ಎಂಬ ತತ್ವವನ್ನು ಆಧರಿಸಿದೆ ಆದ್ದರಿಂದ ಬಣ್ಣಗಳ ಉಪಸ್ಥಿತಿಯಲ್ಲಿ ಕೋಶವು ಬಣ್ಣವಿಲ್ಲದಂತೆ ಗೋಚರಿಸುತ್ತದೆ ನಿಮಗೆ ತಿಳಿದಿದೆ ಬಣ್ಣವಿಲ್ಲದ ಹಾಗೆ ಆದ್ದರಿಂದ ಬಣ್ಣವಿಲ್ಲದ ಕೋಶಗಳ ಸಂಖ್ಯೆಯನ್ನು ಎಣಿಸುವ ಮೂಲಕ ಮತ್ತು ಒಟ್ಟು ಕೋಶಗಳನ್ನು ಎಣಿಸುವ ಮೂಲಕ ನೀವು ನೇರ ಮಾಪನಗಳಿಂದ ಶೇಕಡಾವಾರು ಕಾರ್ಯಸಾಧ್ಯತೆಯನ್ನು ಅಥವಾ ಬದುಕಬಲ್ಲ ಕೋಶ ಸಾಂದ್ರತೆಯನ್ನು ಪಡೆಯಬಹುದು ಈ ಅಳತೆಗಳಿಗಾಗಿ ಬಳಸಬಹುದಾದ ಸ್ಲೈಡ್ಗಳು ವಿಶೇಷ ಸ್ಲೈಡ್ಗಳು ಇವು ಅವುಗಳನ್ನು ನ್ಯೂಬೌರ್ ಚೇಂಬರ್ಗಳು ಹಿಮೋಸೈಟೋಮೀಟರ್ಗಳು ಎಂದು ಕರೆಯಲಾಗುತ್ತದೆ ಮತ್ತು ನಿರ್ದಿಷ್ಟ ವಾಲ್ಯೂಮ್ನಲ್ಲಿನ ಕೋಶಗಳ ಸಂಖ್ಯೆಯನ್ನು ಮತ್ತು ಆದ್ದರಿಂದ ಕೋಶಗಳ ಸಾಂದ್ರತೆಯನ್ನು ನೀವು ವಿಶ್ವಾಸಾರ್ಹವಾಗಿ ಅಳೆಯುವ ಮಾರ್ಗಗಳಿವೆ ಅದು ಡೈ ಎಕ್ಸ್ಕ್ಲೂಷನ್ ವಿಧಾನದ ತತ್ವವಾಗಿತ್ತು ಪ್ಲೇಟಿಂಗ್ ತತ್ವವೆಂದರೆ ನೀವು ಅಗಾರ್ ಪ್ಲೇಟ್ ಅನ್ನು ಹೊಂದಿದ್ದೀರಿ ಘನ ಮಾಧ್ಯಮ ಅಗಾರ್ ಇದು ಅಗಾರ್ ಅನ್ನು ಹೊಂದಿರುತ್ತದೆ ತದನಂತರ ನೀವು ನಿರ್ದಿಷ್ಟ ಕಡಿಮೆ ಸಾಂದ್ರತೆಯ ಕೋಶಗಳನ್ನು ತೆಗೆದುಕೊಂಡು ಅವುಗಳನ್ನು ಇಲ್ಲಿ ಪ್ಲೇಟ್ ನಲ್ಲಿ ಹಾಕಿ ಮತ್ತು ನೀವು ಅವುಗಳನ್ನು ಇಲ್ಲಿ ಪ್ಲೇಟ್ ಮಾಡಿದಾಗ ಕೋಶಗಳು ಗುಣಿಸಲ್ಪಡುತ್ತವೆ ಮತ್ತು ಅವು ಒಂದು ನಿರ್ದಿಷ್ಟ ಮಟ್ಟಕ್ಕೆ ಗುಣಿಸಿದಾಗ ಪ್ರತಿ ಕೋಶದಿಂದ ಉದ್ಭವಿಸುವ ಕಾಲೊನಿಗಳು ಗೋಚರಿಸುತ್ತವೆ ಒಂದು ಕೋಶವು ಎರಡು ಜೀವಕೋಶಗಳು ನಾಲ್ಕು ಕೋಶಗಳು ಎಂಟು ಕೋಶಗಳು ಮತ್ತು ಮುಂತಾದವುಗಳಾಗುತ್ತವೆ ಎಲ್ಲಿಯವರೆಗೆ ಲಕ್ಷಾಂತರ ಕೋಶಗಳು ಒಂದು ಕಾಲೊನಿಯನ್ನು ರೂಪಿಸಲು ಸಾಧ್ಯವಾದಷ್ಟು ಅಲ್ಲಿಯವರೆಗೆ ಎಂದು ಹೇಳೋಣ ಮತ್ತು ಆ ಹಂತದಲ್ಲಿ ಕಾಲೊನಿಗಳು ಬರಿಗಣ್ಣಿಗೆ ಗೋಚರಿಸುತ್ತವೆ ಮತ್ತು ನೀವು ಕಾಲೊನಿಗಳ ಸಂಖ್ಯೆಯನ್ನು ಎಣಿಸಬಹುದು ಪ್ರತಿಯೊಂದು ಕಾಲೊನಿ ಒಂದೇ ಕೋಶದಿಂದ ಉದ್ಭವಿಸುತ್ತದೆ ಎಂದು ಊಹಿಸಿದರೆ ನೀವು ಕಾಲೊನಿಗಳ ಸಂಖ್ಯೆಯನ್ನು ಎಣಿಸಬಹುದು ಮತ್ತು ಪ್ಲೇಟಿಂಗ್ ಮಾಡಿದ ಸಮಯದಲ್ಲಿ ಅಲ್ಲಿದ್ದ ಕೋಶಗಳ ಸಂಖ್ಯೆಗೆ ಅವುಗಳನ್ನು ಹೋಲಿಸಬಹುದು ಈ ವಿಧಾನಗಳು ಸಮಯ ತೆಗೆದುಕೊಳ್ಳುತ್ತವೆ ಅದರಲ್ಲೂ ಪ್ಲೇಟಿಂಗ್ನ ವಿಧಾನವು ಸಮಯ ತೆಗೆದುಕೊಳ್ಳುತ್ತದೆ ನೀವು ರಾತ್ರಿಯಿಡೀ ಇದನ್ನು ಇಡಬೇಕಾಗುತ್ತದೆ ಮತ್ತು ವೇಗವಾಗಿ ಬೆಳೆಯುವ ಬ್ಯಾಕ್ಟೀರಿಯಾಗಳಿಗೂ ಸಹ ಸಮಯ ತೆಗೆದುಕೊಳ್ಳುತ್ತವೆ ಆದರೆ ಇದು ಬಳಸಬಹುದಾದ ಒಂದು ವಿಧಾನವಾಗಿದೆ ಏಕೆಂದರೆ ಕಾಲೊನಿಗಳು ಜೀವವಿರುವ ಜೀವಕೋಶಗಳಿಂದ ಮಾತ್ರ ಉದ್ಭವಿಸುತ್ತವೆ ಆದ್ದರಿಂದ ಕಾಲೊನಿಗಳ ಸಂಖ್ಯೆಯನ್ನು ಎಣಿಸುವ ಮೂಲಕ ಜೀವಕೋಶದ ಸಾಂದ್ರತೆಯನ್ನು ಅಳೆಯಬಹುದು ಎಂದು ನೀವು ಖಚಿತಪಡಿಸಿಕೊಳ್ಳುವವರೆಗೆ ನೀವು ಇದನ್ನು ಬಳಸಬಹುದು ಇಲ್ಲಿರುವ ವೀಡಿಯೊಗಳು ನಿಮಗೆ ವೀಡಿಯೊಗಳ ಬಗೆಗೆ ವಿವರಗಳನ್ನು ತೋರಿಸುತ್ತೇನೆ ನೀವು ಅವುಗಳನ್ನು ಟ್ರೈಪ್ಯಾನ್ಗಾಗಿ ನೋಡಲು ಬಯಸಬಹುದು ಟ್ರೈಪ್ಯಾನ್ ಬ್ಲೂಎಕ್ಸ್ಕ್ಲೂಷನ್ ವಿಧಾನದ ಸಂಖ್ಯೆ ಹದಿನೈದು ಮತ್ತು ಬದುಕಬಲ್ಲ ಕೋಶ ಸಾಂದ್ರತೆಯನ್ನು ಅಳೆಯಲು ಪ್ಲೇಟಿಂಗ್ ಮಾಡಿದರೆ ಹದಿನಾರು ಅಳತೆಯ ವಿವರಗಳಿಗಾಗಿ ನೀವು ನೋಡಬಹುದಾದ ಉತ್ತಮ ವೀಡಿಯೊಗಳು ಇವು ಸಬ್ಸ್ಟ್ರೇಟ್ ಮತ್ತು ಉತ್ಪನ್ನ ಸಾಂದ್ರತೆಗಳಿಗಾಗಿ ಸ್ಪೆಕ್ಟ್ರೋಸ್ಕೋಪಿ ನಮಗೆ ತಿಳಿದಿರುವ ಅನೇಕ ರೀತಿಯ ಸ್ಪೆಕ್ಟ್ರೋಸ್ಕೋಪಿಗಳನ್ನು ಬಳಸಬಹುದು ನಾವು ಸಾಮಾನ್ಯವಾಗಿ ತಿಳಿದಿರುವ ಅಬ್ಸರ್ರ್ಬನ್ಸ್ ಸ್ಪೆಕ್ಟ್ರೋಸ್ಕೋಪಿ ಒಂದು ಅಣುವಿಗೆ ನಿರ್ದಿಷ್ಟವಾದ ನಿರ್ದಿಷ್ಟ ವೇವಲೆಂಥ್ನಲ್ಲಿ ಹೀರಿಕೊಳ್ಳುವಿಕೆಯನ್ನು ಬಳಸಿ ಸಾಂದ್ರತೆಯನ್ನು ಅಳೆಯಲು ಬಳಸಲಾಗುತ್ತದೆ ಫ್ಲೋರೆಸೆನ್ಸ್ ನಾವು NADH ಫ್ಲೋರೆಸೆನ್ಸ್ ಅನ್ನು ನೋಡಿದ್ದೇವೆ ಮತ್ತು ಅವುಗಳು ಈ ವಿಧಾನವನ್ನು ಬಳಸಬಹುದಾದ ಫ್ಲೋರೊಸೆನ್ಸ್ ಸಬ್ಸ್ಟ್ರೇಟ್ ಗಳಾಗಿರಬಹುದು ಫ್ಲೋರೊಸೆನ್ಸ್ ಉತ್ಪನ್ನಗಳಾಗಿರಬಹುದು IR ಸ್ಪೆಕ್ಟ್ರೋಸ್ಕೋಪಿ ಇನ್ಫ್ರಾ ರೆಡ್ ಸ್ಪೆಕ್ಟ್ರೋಸ್ಕೋಪಿ ನಿಯರ್ IR ಗೆ ಸಂಬಂಧಿಸಿದ ಬಗ್ಗೆ ನಾವು ಮಾತನಾಡಿದ್ದೇವೆ ಎನ್ಎಂಆರ್ ನ್ಯೂಕ್ಲಿಯಾರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಸ್ಪೆಕ್ಟ್ರೋಸ್ಕೋಪಿ ಇಪಿಆರ್ ಎಲೆಕ್ಟ್ರಾನ್ ಪ್ಯಾರಾಮ್ಯಾಗ್ನೆಟಿಕ್ ರೆಸೋನೆನ್ಸ್ ಸ್ಪೆಕ್ಟ್ರೋಸ್ಕೋಪಿ ಗಳನ್ನೂ ಬಳಸಬಹುದು ಸಬ್ಸ್ಟ್ರೇಟ್ಗಳ ಮತ್ತು ಉತ್ಪನ್ನಗಳ ಸಾಂದ್ರತೆಯ ಆಫ್ ಲೈನ್ ಅಳತೆಗೆ ಸ್ಪೆಕ್ಟ್ರೋಸ್ಕೋಪಿಕ್ ವಿಧಾನಗಳನ್ನು ಬಳಸಬಹುದು ಕ್ರೊಮ್ಯಾಟೋಗ್ರಫಿ ಕ್ರೊಮ್ಯಾಟೋಗ್ರಾಫಿಕ್ ವಿಧಾನಗಳನ್ನು ಬಳಸಬಹುದು ಗ್ಯಾಸ್ ಕ್ರೊಮ್ಯಾಟೋಗ್ರಫಿ ಹೈ ಪ್ರೆಶರ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಎಚ್ಪಿಎಲ್ಸಿ ಮತ್ತು ಹೀಗೆ ಇವುಗಳನ್ನು ಬಳಸಬಹುದು ಮತ್ತು ಪರಿಣಾಮಕಾರಿಯಾಗಿ ಬಳಸಬಹುದಾದ ಇಂತಹ ಹಲವು ವಿಧಾನಗಳಿವೆ ನಾವು ಮಾಡ್ಯೂಲ್ 2 ರ ಅಂತ್ಯಕ್ಕೆ ಬಂದಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಮಾಡ್ಯೂಲ್ 2 ರಲ್ಲಿ ನಾವು ಮಾಡಿದ್ದನ್ನು ಬಹಳ ಸಂಕ್ಷಿಪ್ತವಾಗಿ ನೋಡೋಣ ನಾವು ಜೈವಿಕ ಪ್ರಕ್ರಿಯೆಯ ಎರಡು ಪ್ರಮುಖ ಫಲಿತಾಂಶಗಳಾಗಿ ಜೀವರಾಶಿ ಮತ್ತು ಜೈವಿಕ ಉತ್ಪನ್ನಗಳನ್ನು ನೋಡಿದ್ದೇವೆ ಅಂದರೆ ಅದು ಮಾಡ್ಯೂಲ್ 2 ರಲ್ಲಿ ಮುಖ್ಯ ವಿಷಯವಾಗಿತ್ತು ನಾವು ಈ ಉತ್ಪನ್ನಗಳ ವಿವರಗಳನ್ನು ಮತ್ತು ನಂತರ ಕೋಶ ರಚನೆಯ ದರಕ್ಕೆ ಮಾದರಿಗಳು ಸರಳ ಮಾದರಿಗಳು ಮತ್ತು ಕೆಲವು ವಿವರ ಮಾದರಿಗಳನ್ನು ನೋಡಿದ್ದೇವೆ ತದನಂತರ ಸಬ್ಸ್ಟ್ರೇಟ್ಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಪರಿವರ್ತಿಸಲಾಗುತ್ತದೆ ಮತ್ತು ಸಬ್ಸ್ಟ್ರೇಟ್ ಬೆಳವಣಿಗೆಯ ದರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅದಕ್ಕಾಗಿ ನಾವು ಕೆಲವು ಮಾದರಿಗಳನ್ನು ನೋಡಿದ್ದೇವೆ ಮತ್ತು ನಾವು ಅದನ್ನು ನೋಡಿದಾಗ ಮೊನೊಡ್ ಮಾಡೆಲ್ ನಮಗೆ ಬೆಳವಣಿಗೆಯ ದರದ ಮೇಲೆ ಸಬ್ಸ್ಟ್ರೇಟ್ನ ಪರಿಣಾಮವನ್ನು ನೀಡುತ್ತದೆ ಎಂದು ತೋರಿಸಿದೆ ಅದು ಸರಳವಾದ ಪ್ರಾತಿನಿಧ್ಯ ಇತರ ಪ್ರಾತಿನಿಧ್ಯಗಳನ್ನು ಇಲ್ಲಿ ನೀಡಲಾಗಿದೆ ತದನಂತರ ಉತ್ಪನ್ನ ರಚನೆಗಾಗಿ ನಾವು ಲ್ಯೂಡೆಕಿಂಗ್ ಪೈರೆಟ್ ಮಾದರಿಯನ್ನು ಹೊಂದಿದ್ದೇವೆ rpαrxβx ನಂತರ ನಾವು ಇಳುವರಿ ಗುಣಾಂಕಗಳು ಮತ್ತು ನಿರ್ವಹಣೆ ಯಂತಹ ಕೆಲವು ಪರಿಕಲ್ಪನೆಗಳ ಬಗ್ಗೆ ಮಾತನಾಡಿದ್ದೇವೆ ನಂತರ ನಾವು ಉದ್ಯಮದಲ್ಲಿ ಬಳಸಲಾಗುವ ಕಿಣ್ವಗಳು ಕೆಲವು ಕಿಣ್ವಗಳನ್ನು ನೋಡಿದ್ದೇವೆ ಜೈವಿಕ ರಿಯಾಕ್ಟರ್ನಲ್ಲಿ ಜೈವಿಕ ಪರಿವರ್ತನೆಗಳಿಗೆ ಬಳಸಬಹುದಾದ ಕಿಣ್ವಗಳು ಮತ್ತು ನಾವು ಕಿಣ್ವಗಳ ಚಲನಶಾಸ್ತ್ರವನ್ನು ತಿಳಿದುಕೊಳ್ಳಬೇಕು ಎಂದು ನಾವು ಹೇಳಿದ್ದೇವೆ ಮೈಕೆಲಿಸ್ ಮೆನ್ಟೆನ್ ಚಲನಶಾಸ್ತ್ರವನ್ನು ವಿವರವಾಗಿ ನೋಡಿದೆವು ನಾವು ವ್ಯುತ್ಪತ್ತಿ ಯನ್ನು ನೋಡಿದೆವು ನಂತರ ನಾವು ಪ್ರತಿಬಂಧಕ ಚಲನಶಾಸ್ತ್ರ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕವಲ್ಲದ ಮತ್ತು ಸ್ಪರ್ಧೆಯಿಲ್ಲದ ಪ್ರತಿಬಂಧಕ ಚಲನಶಾಸ್ತ್ರವನ್ನೂ ನೋಡಿದೆವು ನಾವು ಅವುಗಳನ್ನು ಆಧರಿಸಿ ಒಂದೆರಡು ಸಮಸ್ಯೆಗಳನ್ನು ಪರಿಹರಿಸಿದ್ದೇವೆ ಮತ್ತು ಈ ಉಪನ್ಯಾಸದಲ್ಲಿ ಜೀವರಾಶಿ ಅಥವಾ ಜೀವಕೋಶಗಳ ತಲಾಧಾರಗಳ ಮತ್ತು ಉತ್ಪನ್ನಗಳ ಸಾಂದ್ರತೆಯನ್ನು ಅಳೆಯುವ ವಿಧಾನಗಳನ್ನು ನಾವು ನೋಡಿದ್ದೇವೆ ಆನ್ಲೈನ್ ಮತ್ತು ಆಫ್ ಲೈನ್ ವಿಧಾನಗಳು ಎಂಬ ಎರಡು ವಿಭಿನ್ನ ಪ್ರಕಾರಗಳು ಇದೆ ಎಂದು ನಾವು ಹೇಳಿದ್ದೇವೆ ಆನ್ ಲೈನ್ ಪ್ರಕಾರಗಳಿಗೆ ಹೆಚ್ಚು ಆದ್ಯತೆಯಿದೆ ಆದರೆ ಲಭ್ಯವಿರುವ ವಿಧಾನಗಳ ವಿಶ್ವಾಸಾರ್ಹತೆಯು ಒಂದು ನಿರ್ದಿಷ್ಟ ಮಟ್ಟಿಗೆ ಇದೆ ಅಷ್ಟೆ ಕೆಲವೇ ವಿಧಾನಗಳು ಹೆಚ್ಚು ವಿಶ್ವಾಸಾರ್ಹವಾಗಿವೆ ನಂತರ ನಾವು ತತ್ವಗಳನ್ನು ನೋಡಿದ್ದೇವೆ ನಾವು ಒಟ್ಟು ಕೋಶ ಸಾಂದ್ರತೆಯ ಅಳತೆಯ ವಿಧಾನಗಳಾದ OD ಮಾಪನ ಪ್ಯಾಕ್ಡ್ ಸೆಲ್ ವಾಲ್ಯೂಮ್ ಮಾಪನ ಕೋಶ ಕಂಟೆಂಟ್ಸ ಮಾಪನಗಳನ್ನು ನೋಡಿದ್ದೇವೆ ಮತ್ತು ಡೈ ಎಕ್ಸ್ಕ್ಲೂಷನ್ ಮತ್ತು ಪ್ಲೇಟಿಂಗ್ ನಂತಹ ಬದುಕಬಲ್ಲ ಕೋಶ ಸಾಂದ್ರತೆಯ ವಿಧಾನಗಳನ್ನು ನೋಡಿದ್ದೇವೆ ಅಂತಿಮವಾಗಿ ಸಬ್ಸ್ಟ್ರೇಟ್ ಮತ್ತು ಉತ್ಪನ್ನ ಸಾಂದ್ರತೆಗಾಗಿ ಕೆಲವು ವಿಧಾನಗಳನ್ನು ಸಹ ನೋಡಿದ್ದೇವೆ ಇದು ಮಾಡ್ಯೂಲ್ 2 ಅನ್ನು ಮುಕ್ತಾಯಗೊಳಿಸುತ್ತದೆ ಮತ್ತು ಇದು ಉಪನ್ಯಾಸ 9 ನಾವು ಉಪನ್ಯಾಸ 10 ರಲ್ಲಿ ಭೇಟಿಯಾದಾಗ ನಾವು ಮಾಡ್ಯೂಲ್ ಸಂಖ್ಯೆ 3 ರೊಂದಿಗೆ ವಿಷಯಗಳನ್ನು ಮುಂದುವರಿಸುತ್ತೇವೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ